ಕಾಂಪ್ಲೆಕ್ಸ್ ವ್ಯವಸ್ಥೆಯ ರಚನೆ ಮತ್ತು ಗುಣಲಕ್ಷಣಗಳು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 3 ಗೆ ಸುಸ್ವಾಗತ ಹಿಂದಿನ ಮಾಡ್ಯೂಲ್ ಗಳಲ್ಲಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಎದುರಿಸುತ್ತಿರುವ ಕೆಲವು ದೊಡ್ಡ ಸವಾಲುಗಳನ್ನು ನಾವು ನೋಡಿದ್ದೇವೆ ಸಾಫ್ಟ್ವೇರ್ ಹೆಚ್ಚಿನ ಶೇಕಡಾವಾರು ವೈಫಲ್ಯವನ್ನು ಹೊಂದಿರುವ ಯೋಜನೆಗಳು ಮತ್ತು ಅದರ ಆಧಾರದ ಮೇಲೆ ಸಾಫ್ಟ್ವೇರ್ ಅಭಿವೃದ್ಧಿ ಎದುರಿಸುತ್ತಿರುವ ಕೆಲವು ವಿಶಿಷ್ಟ ಕಾಂಪ್ಲೆಕ್ಸಿಟಿ ಗಳನ್ನು ಸಮಸ್ಯೆ ಡೊಮೇನ್ ಇಂದ ಉದ್ಭವಿಸುವ ಸಮಸ್ಯೆಗಳು ಎಕ್ಸ್ಟರ್ನಲ್ ಕಾಂಪ್ಲೆಕ್ಸಿಟಿ ಗುಂಪುಗಳನ್ನು ನಿರ್ವಹಿಸುವ ತೊಂದರೆಗಳನ್ನು ಮತ್ತು ಪ್ರತ್ಯೇಕ ವ್ಯವಸ್ಥೆಯ ನಡವಳಿಕೆ ಮತ್ತು ನಮ್ಯತೆಯಿಂದ ಉಂಟಾಗುವ ಸಮಸ್ಯೆಗಳನ್ನು ನಾವು ನೋಡಲು ಪ್ರಯತ್ನಿಸಿದ್ದೇವೆ ಈಗ ನಾವು ನಿಧಾನವಾಗಿ ಈ ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ನಿಭಾಯಿಸಲು ಪ್ರಾರಂಭಿಸಿದೆವು ಆದ್ದರಿಂದ ಈ ಪ್ರಸ್ತುತ ಮಾಡ್ಯೂಲ್ನಲ್ಲಿ ಮತ್ತು ನಂತರದವುಗಳಲ್ಲಿ ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನಾವು ನಿಧಾನವಾಗಿ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೊದಲು ನಾವು ಈ ಮಾಡ್ಯೂಲ್ ನಲ್ಲಿ ಏನು ಮಾಡುತ್ತೇವೆಂದರೆ ನಾವು ವಿವಿಧ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ನೋಡೋಣ ಮತ್ತು ಅವುಗಳ ಅಂತರ್ಗತ ರಚನೆ ಏನೆಂದು ಗಮನಿಸಲು ಪ್ರಯತ್ನಿಸೋಣ ಅಂತರ್ಗತ ನಡವಳಿಕೆ ಏನು ಮತ್ತು ಆ ಪ್ರಕ್ರಿಯೆಯ ಮೂಲಕ ನಾವು ಕೆಲವು ಸಾಮಾನ್ಯತೆಯನ್ನು ಹೊರತೆಗೆಯಲು ಪ್ರಯತ್ನಿಸುತ್ತೇವೆ ನಾವು ನಂತರದ ಸಮಯದಲ್ಲಿ ಅಂಗೀಕೃತಗೊಳಿಸಬಹುದು ಮತ್ತು ನಂತರ ವಿನ್ಯಾಸವನ್ನು ನಿರ್ವಹಿಸಲು ಕಾಂಪ್ಲೆಕ್ಸಿಟಿ ಯನ್ನು ನಿರ್ವಹಿಸುವ ತಂತ್ರವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಪ್ರಸ್ತುತ ಮಾಡ್ಯೂಲ್ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ರಚನೆಯನ್ನು ಅರ್ಥಮಾಡಿಕೊಳ್ಳಲು ನಿರ್ದಿಷ್ಟವಾಗಿ ಕೇಂದ್ರೀಕರಿಸುತ್ತದೆ ಮತ್ತು ನಾವು 3 ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ 1 ಮಾನವ ನಿರ್ಮಿತ 1 ನೈಸರ್ಗಿಕ ಮತ್ತು 1 ಸಾಮಾಜಿಕ ವ್ಯವಸ್ಥೆ ಮತ್ತು ಅದರಿಂದ ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಮಾಡ್ಯೂಲ್ ಔಟ್ಲೈನ್ ಅನ್ನು ಪ್ರತಿ ಸ್ಲೈಡ್ ನ ಎಡ ಪಟ್ಟಿಯಲ್ಲಿಯೂ ಸಹ ಪ್ರಸ್ತುತಪಡಿಸಲಾಗುತ್ತದೆ ನಾವು ನೋಡುವ ಮೊದಲ ವ್ಯವಸ್ಥೆ ಮಾನವ ನಿರ್ಮಿತ ವ್ಯವಸ್ಥೆ ನಾವು ಪರ್ಸನಲ್ ಕಂಪ್ಯೂಟರ್ ನ ಔಟ್ಲೈನ್ ಏನೆಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಮಗೆಲ್ಲರಿಗೂ ಪರ್ಸನಲ್ ಕಂಪ್ಯೂಟರ್ ಏನೆಂದು ತಿಳಿದಿದೆ ಆದ್ದರಿಂದ ಯಾವುದೇ ಸಾಮರ್ಥ್ಯದ ಕೆಲವು ಪರ್ಸನಲ್ ಕಂಪ್ಯೂಟರ್ ಇದೆ ಎಂದು ನಿಮಗೆ ತಿಳಿಯುತ್ತದೆ ನಾನು ಯಾವುದೇ ನಿರ್ದಿಷ್ಟತೆಯ ಪರ್ಸನಲ್ ಕಂಪ್ಯೂಟರ್ ಬಗ್ಗೆ ಮಾತನಾಡುತ್ತಿಲ್ಲ ಇದು ಸಹ ಲ್ಯಾಪ್ಟಾಪ್ ಅನ್ನು ಒಳಗೊಂಡಿರುತ್ತದೆ ಮತ್ತು ಹೀಗೆ ಪ್ರೋಗ್ರಾಂ ಗಳನ್ನು ಕಾರ್ಯಗತಗೊಳಿಸುವ ಮೂಲ ಘಟಕವಾದ ಸಿಪಿಯು ಅನ್ನು ಒಳಗೊಂಡಿರುತ್ತದೆ ಪ್ರೋಗ್ರಾಂ ಗಳನ್ನು ಸಂಗ್ರಹಿಸಲು ಇದು ಹಾರ್ಡ್ ಡಿಸ್ಕ್ ಅನ್ನು ಹೊಂದಿರಬೇಕು ಡೇಟಾ ಅನ್ನು ನಿರಂತರ ಆಧಾರದ ಮೇಲೆ ಸಂಗ್ರಹಿಸಬೇಕು ಔಟ್ಪುಟ್ ಸಾಧನ ನಮ್ಮೊಂದಿಗೆ ಸಂವಹನ ನಡೆಸಲು ಮತ್ತು ಪ್ರದರ್ಶಿಸಲು ಅದು ಮಾನಿಟರ್ ಹೊಂದಿರಬೇಕು ಇದು ಕೀಬೋರ್ಡ್ ಅನ್ನು ಇನ್ಪುಟ್ ಸಾಧನವಾಗಿ ಹೊಂದಿರಬೇಕು ಮತ್ತು ಸಾಮಾನ್ಯವಾಗಿ ಇದು ರಿಮೂವ್ವೇಬಲ್ ಸ್ಟೋರೇಜ್ ಯುಎಸ್ ಬಿ ಅಥವಾ ಡಿವಿಡಿ ಯಂತಹ ಸೆಕೆಂಡರಿ ಸ್ಟೋರೇಜ್ ಅನ್ನು ಹೊಂದಿರುತ್ತದೆ ಒಂದು ಪರ್ಸನಲ್ ಕಂಪ್ಯೂಟರ್ ಅನ್ನು ವ್ಯಾಖ್ಯಾನಿಸುವ ಕನಿಷ್ಠ ಘಟಕಗಳು ಇವು ಈಗ ನಾನು ಈ ಪ್ರತಿಯೊಂದು ಘಟಕವನ್ನು ತೆಗೆದುಕೊಂಡರೆ ಉದಾಹರಣೆಯಾಗಿ ಸಿಪಿಯು ಅನ್ನು ತೆಗೆದುಕೊಳ್ಳುತ್ತೇನೆ ವಾಸ್ತವವಾಗಿ ಸಿಪಿಯು ಹಲವಾರು ಉಪ ಘಟಕಗಳನ್ನು ಅಥವಾ ಉಪ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಎಂದು ನಾನು ಹೇಳಬಲ್ಲೆ ಅದು ಗಣಿತ ಮತ್ತು ತಾರ್ಕಿಕ ಘಟಕವನ್ನು ಹೊಂದಿರಬೇಕು ಅದು ಗಣಿತವನ್ನು ಮಾಡುವ ಒಂದು ಕೋರ್ ಗಣನೆ ಘಟಕ ಕಂಡೀಶನ್ ಚೆಕ್ ಮಾಡುವ ಘಟಕ ಮತ್ತು ಹೀಗೆ ಸಿಪಿಯು ಪ್ರಾಥಮಿಕ ಮೆಮೊರಿ ಯನ್ನು ಹೊಂದಿರಬೇಕು ನಾವು ಕಾರ್ಯ ನಿರ್ವಹಿಸುವ ವೇಗವಾದ ಮೆಮೊರಿ ಮತ್ತು ಇದು ಸಿಪಿಯು ಪೆರಿಫೆರಲ್ ಎಕ್ಸ್ಟರ್ನಲ್ ಸಾಧನಗಳನ್ನು ಸಂಪರ್ಕಿಸುವ ಬಸ್ ಗಳನ್ನು ಹೊಂದಿದೆ ಈಗ ಪ್ರತಿಯಾಗಿ ನಾವು ಎ ಎಲ್ ಯು ಅನ್ನು ಮತ್ತೆ ನೋಡೋಣ ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ನಂತರ ನಾವು ವಿಭಜಿಸಬಹುದು ಮತ್ತು ಇತರ ಉಪ ವ್ಯವಸ್ಥೆಗಳನ್ನು ಕಂಡುಹಿಡಿಯಬಹುದು ಇದು ರೆಜಿಸ್ಟರ್ ಗಳನ್ನು ಹೊಂದಿರುತ್ತದೆ ಇದು ನಿಯಂತ್ರಣ ತರ್ಕವನ್ನು ಹೊಂದಿರುತ್ತದೆ ಇದು ಫ್ಲೋಟಿಂಗ್ ಪಾಯಿಂಟ್ ಯುನಿಟ್ ಇಂಟಿಜರ್ ಯೂನಿಟ್ ಬ್ರಾಂಚ್ ಯೂನಿಟ್ ಈ ಎಲ್ಲಾ ವಿಭಿನ್ನ ಘಟಕಗಳು ಇರುತ್ತವೆ ಅಂಕಗಣಿತ ಮತ್ತು ತರ್ಕ ಘಟಕ ಒಳಗೊಂಡಿರುವ ಎಲ್ಲವನ್ನೂ ಇಲ್ಲಿ ಪಟ್ಟಿ ಮಾಡಲಾಗಿಲ್ಲ ಈಗ ಮತ್ತೆ ನಾವು ಆಳವಾಗಿ ಹೋದರೆ ನಿರ್ದಿಷ್ಟವಾಗಿ ರಿಜಿಸ್ಟರ್ ಅನ್ನು ನೋಡೋಣ ಸಾಮಾನ್ಯವಾಗಿ ಇಂದು ರೆಜಿಸ್ಟರ್ ಗಳನ್ನು ನ್ಯಾಂಡ್ ಗೇಟ್ ಗಳು ಇನ್ವರ್ಟರ್ ಗಳು ಮತ್ತು ಇತರ ರೀತಿಯ ಡಿಜಿಟಲ್ ತರ್ಕದೊಂದಿಗೆ ನಿರ್ಮಿಸಲಾಗಿದೆ ಎಂದು ನಮಗೆ ತಿಳಿದಿದೆ ಈಗ ನೀವು ನಿರ್ದಿಷ್ಟವಾದ ನ್ಯಾಂಡ್ ಗೇಟ್ ಅನ್ನು ನೋಡಿದರೆ ಸಾಮಾನ್ಯವಾಗಿ ಸಿಎಮ್ಒಎಸ್ ತಂತ್ರಜ್ಞಾನದ ದೃಷ್ಟಿಯಿಂದ ನ್ಯಾಂಡ್ ಗೇಟ್ ಅನ್ನು ಅರಿತುಕೊಳ್ಳಲಾಗುವುದು ಆದ್ದರಿಂದ ಅದು ಸಿಎಮ್ಒಎಸ್ ಗೇಟ್ ಗಳನ್ನು ಮತ್ತು ಪರಸ್ಪರ ಸಂಪರ್ಕಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ನಿರ್ದಿಷ್ಟವಾಗಿ ಗಮನಿಸಿದರೆ ಇದು ಪರ್ಸನಲ್ ಕಂಪ್ಯೂಟರ್ ನ ಅತ್ಯುನ್ನತ ಮಟ್ಟದ ವಿಭಜನೆಯಾಗಿದೆ ನಾನು ಇದನ್ನು ಈ ರೀತಿ ನೋಡಿದರೆ ನಮ್ಮಲ್ಲಿ ಸಿಪಿಯು ಇದೆ ಹಾರ್ಡ್ ಡಿಸ್ಕ್ ಇದೆ ಮಾನಿಟರ್ ಇದೆ ಕೀಬೋರ್ಡ್ ಇದೆ ನನ್ನ ಬಳಿ ಯುಎಸ್ ಬಿ ಇದೆ ನಂತರ ಸಿಪಿಯು ಎ ಎಲ್ ಯು ಅನ್ನು ಹೊಂದಿದೆ ಇದು ಮೆಮೊರಿ ಯನ್ನು ಹೊಂದಿದೆ ಇದು ಮೆಮೊರಿ ಎಂದು ಹೇಳಲು ಇಲ್ಲಿ ಮತ್ತೊಂದು ಘಟಕವಾಗಿದೆ ನಂತರ ಇದು ಈ ಎಲ್ಲಾ ವಿಭಿನ್ನ ಘಟಕಗಳನ್ನು ಹೊಂದಿದೆ ಈಗ ನಾನು ಎ ಎಲ್ ಯು ಅನ್ನು ತೆಗೆದುಕೊಂಡರೆ ಮತ್ತೆ ನನ್ನಲ್ಲಿ ರೆಜಿಸ್ಟರ್ ಗಳಿವೆ ನಾನು ರೆಜಿಸ್ಟರ್ ಗಳನ್ನು ತೆಗೆದುಕೊಂಡರೆ ಅವುಗಳಲ್ಲಿ ನನಗೆ ಗೇಟ್ ಗಳಿವೆ ಮತ್ತು ಹೀಗೆ ನಾವು ಮುಂದುವರಿಸಿದರೆ ನಾವು ಈ ಕ್ರಮಾನುಗತದಲ್ಲಿ ನಡೆಯುತ್ತಿದೇವೆ ಇಡೀ ವ್ಯವಸ್ಥೆಯನ್ನು ಕ್ರಮಾನುಗತ ಘಟಕಗಳ ಸಂಗ್ರಹ ಎಂದು ವಿವರಿಸಬಹುದು ಕ್ರಮಾನುಗತ ಉಪವ್ಯವಸ್ಥೆಗಳು ಅಲ್ಲಿ ಪ್ರತಿ ವ್ಯವಸ್ಥೆಯು ಕೆಲವು ಉಪಘಟಕಗಳನ್ನು ಹೊಂದಿರುತ್ತದೆ ಅದರಲ್ಲಿ ಉಪವ್ಯವಸ್ಥೆಗಳು ಮತ್ತು ಇದು ಉನ್ನತ ಮಟ್ಟದ ವ್ಯವಸ್ಥೆಗಳ ಒಂದು ಭಾಗವಾಗಿದೆ ಈಗ ನಾವು ಪರ್ಸನಲ್ ಕಂಪ್ಯೂಟರ್ ನ ಸಂದರ್ಭದಲ್ಲಿ ಇದನ್ನು ಗಮನಿಸುತ್ತೇವೆ ಆದರೆ ಮೂಲಭೂತ ಮಟ್ಟದಲ್ಲಿ ಪರ್ಸನಲ್ ಕಂಪ್ಯೂಟರ್ ನ ಬಿಲ್ಡಿಂಗ್ ಬ್ಲಾಕ್ ಬಹಳ ಸಾಮಾನ್ಯವಾಗಿದೆ ಎಂದು ನಾವು ನೋಡಬಹುದು ಅದು ಮೂಲತಃ ಇವು ಗೇಟ್ಸ್ ನ್ಯಾಂಡ್ ಗೇಟ್ ಇನ್ವರ್ಟರ್ ಆದ್ದರಿಂದ ನೀವು ಎ ಎಲ್ ಯು ಬಗ್ಗೆ ಮಾತನಾಡಿದರೆ ಅಥವಾ ಮೆಮೊರಿ ಅಥವಾ ಹಾರ್ಡ್ ಡಿಸ್ಕ್ ಬಗ್ಗೆ ಮಾತನಾಡಿದರೆ ಮೂಲಭೂತವಾಗಿ ಇವುಗಳು ಹಲವಾರು ಪ್ರಿಮಿಟಿವ್ ಗೇಟ್ಸ್ ಸಂಗ್ರಹಗಳೊಂದಿಗೆ ನಿರ್ಮಿಸಲ್ಪಟ್ಟಿವೆ ಇನ್ನೊಂದು ಬದಿಯಲ್ಲಿ ಸಿಪಿಯು ನಲ್ಲಿರುವ ಬಸ್ಸು ಗಳನ್ನು ವ್ಯಾಖ್ಯಾನಿಸಲು ನಾವು ವಿಭಿನ್ನ ಅಂತರ್ಸಂಪರ್ಕಗಳನ್ನು ಹೊಂದಿದ್ದೇವೆ ಒಂದು ಸಿಪಿಯು ನಿಂದ ಹಾರ್ಡ್ ಡಿಸ್ಕ್ಗೆ ಸಂಪರ್ಕಿಸುವ ಬಸ್ಸುಗಳು ಮತ್ತು ಹೀಗೆ ಆದ್ದರಿಂದ ಒಂದು ಕಡೆ ಇರುವಾಗ ಪರ್ಸನಲ್ ಕಂಪ್ಯೂಟರ್ ಹಲವಾರು ಇತರ ವ್ಯವಸ್ಥೆಗಳನ್ನು ಹೊಂದಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಕಾಂಪ್ಲೆಕ್ಸಿಟಿ ಗಳ ಉಪವ್ಯವಸ್ಥೆಗಳನ್ನು ಹೊಂದಿದೆ ಇವೆ ಈ ಕಂಪ್ಯೂಟರ್ಗಳನ್ನು ನಿರ್ಮಿಸಿರುವ ಕೆಲವು ಪ್ರಿಮಿಟಿವ್ ಅಂಶಗಳು ಆಗಿವೆ ಈಗ ಇದರೊಂದಿಗೆ ಪರ್ಸನಲ್ ಕಂಪ್ಯೂಟರ್ ವೀಕ್ಷಣೆಯೊಂದಿಗೆ ನಾವು ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಮಾಡಲು ಪ್ರಯತ್ನಿಸಬಹುದು ಮತ್ತು ನಾವು ನಿಧಾನವಾಗಿ ಆ ಗುಣಲಕ್ಷಣಗಳನ್ನು ನಿರ್ಮಿಸುತ್ತೇವೆ ನಾವು ಗಮನಿಸುವ ಮೊದಲ ವಿಷಯವೆಂದರೆ ಪ್ರತಿ ಹಂತದಲ್ಲು ಹಂತ ಕ್ರಮಾನುಗವಾಗಿ ಅಬ್ಸ್ಟ್ರಾಕ್ಷನ್ ನ ಪದರವನ್ನು ಪ್ರತಿನಿಧಿಸುತ್ತದೆ ಇದರರ್ಥ ನಾನು ಪರ್ಸನಲ್ ಕಂಪ್ಯೂಟರ್ ಬಗ್ಗೆ ಮಾತನಾಡಿದರೆ ಸ್ವತಃ ಒಂದು ಅಬ್ಸ್ಟ್ರಾಕ್ಷನ್ ಒಂದು ಪರಿಕಲ್ಪನೆ ಮತ್ತು ಆದ್ದರಿಂದ ಇದು ಕ್ರಮಾನುಗತತೆಯ ಉನ್ನತ ಮಟ್ಟದಲ್ಲಿದೆ ಎಂದು ನಾನು ಹೇಳಬಲ್ಲೆ ಇದೇ ಪರ್ಸನಲ್ ಕಂಪ್ಯೂಟರ್ ಆಗಿದೆ ಈಗ ನಾನು ಹೇಳುವುದೇನೆಂದರೆ ಇದು ಕ್ರಮಾನುಗತವಾಗಿ ಎಚ್ಡಿಡಿ ಮಾನಿಟರ್ ಕೀಬೋರ್ಡ್ ಮತ್ತು ಹೀಗೆ ಹಲವಾರು ಹಂತಗಳನ್ನು ಒಳಗೊಂಡಿದೆ ಈಗ ಸಿಪಿಯು ಪ್ರತಿಯಾಗಿ ಎ ಎಲ್ ಯು ಅನ್ನು ಹೊಂದಿದೆ ಅದು ಮೆಮೊರಿ ಯನ್ನು ಹೊಂದಿದೆ ಇದು ಬಾರ್ ಗಳನ್ನು ಹೊಂದಿದೆ ಮತ್ತು ಹೀಗೆ ಹಾಗಾಗಿ ನಾನು ಗಮನಸೆಳೆಯಲು ಪ್ರಯತ್ನಿಸುತ್ತಿರುವುದು ನೀವು ಈ ಪದರವನ್ನು ನೋಡಿದರೆ ನೀವು ಪ್ರತಿ ಹೇಳಿಕೆಯನ್ನು ನೋಡಿದರೆ ಈ ಪದರಕ್ಕೆ ನಂತರ ಈ ಪದರದ ಈ ವಿಭಿನ್ನ ಘಟಕಗಳು ಒಟ್ಟಾಗಿ ಹೆಚ್ಚಿನ ಪದರವನ್ನು ನಿರ್ಮಿಸುತ್ತವೆ ನೀವು ಇಲ್ಲಿ ಯಾವುದೇ ನಿರ್ದಿಷ್ಟ ಘಟಕವನ್ನು ತಿರುಗಿ ನೋಡಿದರೆ ಅದನ್ನು ಮತ್ತೆ ಇತರ ಉಪಘಟಕಗಳಿಂದ ನಿರ್ಮಿಸಲಾಗಿದೆ ಆದ್ದರಿಂದ ಪ್ರತಿಯೊಂದು ಪದರವನ್ನು ಇತರ ಪದರದ ಮೇಲೆ ನಿರ್ಮಿಸಲಾಗಿದೆ ಸಿಪಿಯು ನ ಈ ಪದರವನ್ನು ಈ ಪದರದ ಮೇಲೆ ನಿರ್ಮಿಸಲಾಗಿದೆ ಸಿಪಿಯು ನಲ್ಲಿ ಎಚ್ಡಿಡಿ ಮೆಮೊರಿ ಮಾನಿಟರ್ ಕೀಬೋರ್ಡ್ ಎಲ್ಲವೂ ಮುಂದಿನ ಪದರವನ್ನು ರೂಪಿಸುತ್ತದೆ ಆದ್ದರಿಂದ ಇವು ಕೇವಲ ಉದಾಹರಣೆಗಳಾಗಿವೆ ಸಿಮೋಸ್ ಗೇಟ್ ಗಳಂತಹ ಈ ಬಹು ಲೇಯರ್ಡ್ ರಚನೆ ನ್ಯಾಂಡ್ ಗೇಟ್ ಗಳುನ್ನು ನಿರ್ಮಿಸುವುದು ಎಂದು ಇಲ್ಲಿ ತೋರಿಸಲಾಗಿದೆ ನ್ಯಾಂಡ್ ಗೇಟ್ ಗಳು ರೆಜಿಸ್ಟರ್ ಗಳನ್ನು ನಿರ್ಮಿಸುತ್ತವೆ ಮತ್ತು ಹೀಗೆ ಆದರೆ ಇವೆಲ್ಲದರ ಹೊರತಾಗಿಯೂ ಪ್ರತಿಯೊಂದು ಪದರವನ್ನು ಸ್ವತಂತ್ರವಾಗಿ ಅರ್ಥಮಾಡಿಕೊಳ್ಳಬಹುದು ಎಂಬುದು ಪ್ರಮುಖ ಆಸ್ತಿಯಾಗಿದೆ ನಾನು ಬೇರೆ ಯಾವುದೇ ಪದರದ ನೆರವಿಲ್ಲದೆ ಸ್ವತಂತ್ರವಾಗಿ ಸಿಪಿಯು ನ ಅಧ್ಯಯನ ಮಾಡಬಹುದು ನಾನು ಎ ಎಲ್ ಯು ನ ಕಾರ್ಯವೈಖರಿಯನ್ನು ಗಮನಿಸಿದಾಗ ನೀವು ಸೆಪರೇಷನ್ ಆಫ್ ಕನ್ಸರ್ನ್ಸ್ ಎಂದು ಅವರು ಕರೆಯುವ ಮೂಲಕ ನಾನು ಸ್ವತಂತ್ರವಾಗಿ ಕೆಲಸ ಮಾಡಬಲ್ಲೆ ಒಂದು ಮೆಮೊರಿ ಇದೆ ಎಂದು ನಾನು ಊಹಿಸುತ್ತೇನೆ ಅದರ ಮೂಲಕ ನಾನು ಡೇಟಾವನ್ನು ಕಳುಹಿಸಬಹುದು ಮತ್ತು ಅದನ್ನು ನಾನು ಬಯಸಿದಷ್ಟು ಕಾಲ ಇರಿಸಿಕೊಳ್ಳಬಹುದು ಆದರೆ ಮೆಮೊರಿ ಯಲ್ಲಿನ ಡಿರ್ಯಾಮ್ ಗಳು ಮೆಮೊರಿ ಯಲ್ಲಿನ ಫ್ಲಿಪ್ ಫ್ಲಾಪ್ ಗಳು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ತಿಳಿದುಕೊಳ್ಳಬೇಕಾಗಿಲ್ಲ ಮತ್ತು ನಾನು ಮೆಮೊರಿ ಯನ್ನು ಸಂಘಟಿಸುವತ್ತ ಗಮನಹರಿಸಿದಾಗ ನಿಜವಾಗಿಯೂ ಅದು ಸಂಭವಿಸಲು ವಿಭಿನ್ನ ಪೋರ್ಟ್ ಗಳು ಯಾವುವು ಅಡ್ರೆಸ್ ಅನ್ನು ಹೇಗೆ ಡಿಕೋಡ್ ಮಾಡಬೇಕು ಇತ್ಯಾದಿ ನಾನು ತಿಳಿದುಕೊಳ್ಳಬೇಕಾಗಿಲ್ಲ ಎ ಎಲ್ ಯು ನಲ್ಲಿ ಸಂಖ್ಯೆಗಳನ್ನು ಹೇಗೆ ಕೂಡಿಸಲಾಗುತ್ತದೆ ಎಂಬುದರ ಬಗ್ಗೆ ನನಗೆ ನಿಜವಾಗಿಯೂ ಕಾಳಜಿಯಿಲ್ಲ ನನಗೆ ತಿಳಿದಿರುವುದು ಎ ಎಲ್ ಯು ಸಿಪಿಯು ಕೆಲವು ಮೌಲ್ಯವನ್ನು ಸಂಗ್ರಹಿಸಲು ಅಥವಾ ಮೆಮೊರಿ ಯಿಂದ ಹಿಂಪಡೆಯಲು ಕೇಳಬಹುದು ಮತ್ತು ಆ ಸಮಯದಲ್ಲಿ ನಾವು ಆ ವಿನಂತಿಗೆ ಪ್ರತಿಕ್ರಿಯಿಸಬಹುದು ಆದ್ದರಿಂದ ಈ ಪ್ರತ್ಯೇಕತೆಯು ನೋಡುವ ರೀತಿಯನ್ನು ಸೆಪರೇಷನ್ ಆಫ್ ಕನ್ಸರ್ನ್ಸ್ ಎಂದು ಕರೆಯಲಾಗುತ್ತದೆ ಅದು ತಮ್ಮೊಳಗಿನ ವಿಭಿನ್ನ ವ್ಯವಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ವ್ಯವಸ್ಥೆಗಳಾದ್ಯಂತ ಒಂದು ಅಂತರ್ಸಂಪರ್ಕವಿದೆ ಇದನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಲಾಗಿದೆ ಇದಲ್ಲದೆ ನಾವು ಇನ್ನೂ ಕೆಲವು ಅವಲೋಕನಗಳನ್ನು ಮಾಡಬಹುದು ಕ್ರಮಾನುಗತ ಮತ್ತು ಉಪವ್ಯವಸ್ಥೆಗಳಲ್ಲಿನ ಘಟಕಗಳ ಈ ಸ್ವಾತಂತ್ರ್ಯದ ಜೊತೆಗೆ ಕೆಲವು ಸಾಮಾನ್ಯ ಸೇವೆಗಳು ಮತ್ತು ಗುಣಲಕ್ಷಣಗಳನ್ನು ಪದರಗಳಾದ್ಯಂತ ಹಂಚಿಕೊಳ್ಳಲಾಗಿದೆ ಉದಾಹರಣೆಗಳಿಗಾಗಿ ವಿದ್ಯುತ್ ವಿಜ್ಞಾನದ ಕಡಿಮೆ ಹಿನ್ನೆಲೆ ಹೊಂದಿರುವ ನಿಮ್ಮಲ್ಲಿ ಅನೇಕರಿಗೆ ಅದು ತಿಳಿದಿರುತ್ತದೆ ನನ್ನ ಬಳಿ ಸಿಪಿಯು ಇದ್ದರೆ ಸಿಪಿಯು ಗೆ ಪವರ್ ಬೇಕು ಸಿಪಿಯು ನ ಎಲ್ಲಾ ಘಟಕಗಳಿಗೆ ಮೆಮೊರಿ ಗೆ ಪವರ್ ಬೇಕು ಬಸ್ ಗೆ ಪವರ್ ಬೇಕು ಎಎಲ್ಯು ಗೆ ಪವರ್ ಬೇಕು ರೆಜಿಸ್ಟರ್ ಗಳಿಗೆ ಪವರ್ ಬೇಕು ಮತ್ತು ಪ್ರತಿಯೊಂದು ಘಟಕಕ್ಕೂ ಪ್ರತ್ಯೇಕವಾಗಿ ವಿದ್ಯುತ್ ಸಿಗುವುದಿಲ್ಲ ಒಂದು ಪವರ್ ಟ್ರೀ ಇದೆ ಅದು ಪವರ್ ಅನ್ನು ವಿಭಿನ್ನ ಘಟಕಗಳಿಗೆ ವಿತರಿಸುತ್ತದೆ ಈ ಪವರ್ ಟ್ರೀ ಸಾಮಾನ್ಯ ಸೌಲಭ್ಯಕ್ಕಾಗಿ ಸಾಮಾನ್ಯ ಸೇವೆಗಾಗಿ ವಿಭಿನ್ನ ಘಟಕಗಳಿಂದ ಹಂಚಿಕೊಳ್ಳಲಾಗಿದೆ ಮತ್ತು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಈ ನಿರ್ದಿಷ್ಟ ಪರಿಕಲ್ಪನೆಯು ಅನ್ವಯವಾಗುವುದನ್ನು ನಾವು ನೋಡುತ್ತೇವೆ ಇವೆಲ್ಲವನ್ನೂ ನಾವು ಗಮನಿಸಿದರೆ ನಾವು ಪ್ರತಿ ವ್ಯವಸ್ಥೆಯಲ್ಲಿ ಹಲವಾರು ಉಪವ್ಯವಸ್ಥೆಗಳನ್ನು ಹೊಂದಿದ್ದೇವೆ ಮತ್ತು ನಾವು ವ್ಯವಸ್ಥೆಯನ್ನು ಮತ್ತು ಉಪವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ನೋಡಿದಾಗ ಆಸಕ್ತಿದಾಯಕ ವೀಕ್ಷಣೆಯನ್ನು ಕಂಡುಕೊಳ್ಳುತ್ತೇವೆ ಉಪವ್ಯವಸ್ಥೆಗಳು ಸಂಗ್ರಹವಾಗಿರುತ್ತವೆ ಮತ್ತು ನಂತರ ನಾವು ಅವುಗಳನ್ನು ಒಟ್ಟಿಗೆ ಸೇರಿಸಿದರೆ ನಂತರ ನಾವು ಪಡೆಯುವ ವ್ಯವಸ್ಥೆಯು ನಿಜವಾಗಿ ಕೇವಲ ಉಪವ್ಯವಸ್ಥೆಯ ಸಂಗ್ರಹಕ್ಕಿಂತ ಹೆಚ್ಚಾಗಿ ಇರುತ್ತದೆ ಎ ಎಲ್ ಯು ಸ್ವತಃ ರಿಜಿಸ್ಟರ್ ನಲ್ಲಿ ಕೇವಲ 2 ಸಂಖ್ಯೆಗಳನ್ನು ಮಾತ್ರ ಕೂಡಿಸಬಹುದು ಪ್ರಾಥಮಿಕ ಮೆಮೊರಿ ಸ್ವತಃ ಕೆಲವು ಮೌಲ್ಯಗಳನ್ನು ಸಂಗ್ರಹಿಸಬಹುದು ಆ ಮೌಲ್ಯಗಳನ್ನು ಹಿಂಪಡೆಯಬಹುದು ಬಸ್ ಒಂದು ಹಂತದಿಂದ ಇನ್ನೊಂದಕ್ಕೆ ಮಾತ್ರ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಆದರೆ ನೀವು ಅವುಗಳನ್ನು ಒಟ್ಟಿಗೆ ಸಿಪಿಯು ಗೆ ಸೇರಿಸಿದಾಗ ಅದು ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಬಹುದು ಮತ್ತು ಈ ತತ್ವವು ಎಮೆರ್ಜೆಂಟ್ ಬಿಹೇವಿಯರ್ ತತ್ವ ಎಂದು ಕರೆಯಲಾಗುತ್ತದೆ ನಡವಳಿಕೆ ಎಂದು ನೀವು ಹೇಳಿದಾಗ ವರ್ತನೆ ಸಂಪೂರ್ಣವು ಅದರ ಭಾಗಗಳ ಮೊತ್ತಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಸಿಪಿಯು ನಡವಳಿಕೆಯು ಎ ಎಲ್ ಯು ನಡವಳಿಕೆ ಮೆಮೊರಿ ಯ ವರ್ತನೆ ಜೊತೆಗೆ ಬಸ್ ನ ವರ್ತನೆಗಿಂತ ಹೆಚ್ಚಾಗಿದೆ ಒಟ್ಟಿಗೆ ಸೇರಿಸಿದಾಗ ಸರಿಯಾಗಿ ಪರಸ್ಪರ ಸಂಪರ್ಕ ಹೊಂದಿದ ನಂತರ ಅವುಗಳು ಇಡೀ ವ್ಯವಸ್ಥೆಯನ್ನು ನಿರ್ಮಿಸುತ್ತವೆ ಅದು ಹೆಚ್ಚಿನ ಎಮೆರ್ಜೆಂಟ್ ಬಿಹೇವಿಯರ್ ಅನ್ನು ಹೊಂದಿರುತ್ತವೆ ಅಂತಿಮವಾಗಿ ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಈ ವಿಭಿನ್ನ ಕ್ರಮಾನುಗತವಾದ ಕ್ರಾಸ್ ಡೊಮೇನ್ ಸಾಮಾನ್ಯತೆಯನ್ನು ಪ್ರದರ್ಶಿಸುತ್ತವೆ ಎಂದು ನಾವು ಗಮನಿಸುತ್ತೇವೆ ಮತ್ತು ನಾನು ಪರ್ಸನಲ್ ಕಂಪ್ಯೂಟರ್ ವಿಷಯದಲ್ಲಿ ಸಾಮಾನ್ಯತೆ ಬಗ್ಗೆ ಚರ್ಚಿಸಿದರೆ ಆಧುನಿಕ ದಿನದ ಕಾರುಗಳು ಮತ್ತು ಸ್ಟೀರಿಂಗ್ ನಿಯಂತ್ರಣ ಬ್ರೇಕ್ ಕಂಟ್ರೋಲ್ ಏರ್ ಕಂಡೀಶನ್ ನಿಯಂತ್ರಣ ಗಾಳಿ ನಿಯಂತ್ರಣ ಮತ್ತು ವಿಭಿನ್ನ ಉಪವ್ಯವಸ್ಥೆಗಳನ್ನು ನೋಡಲು ಪ್ರಯತ್ನಿಸಿದರೆ ಅಲ್ಲಿನ ಪ್ರೊಸೆಸರ್ ಗಳು ಒಂದೇ ರೀತಿಯ ಸಂಸ್ಕಾರಕಗಳನ್ನು ಹೊಂದಿರುತ್ತವೆ ಒಂದೇ ರೀತಿಯ ಕ್ರಿಯಾತ್ಮಕತೆಗಳು ಹೊಂದಿರುತ್ತವೆ ಆದ್ದರಿಂದ ನಾನು ಸಿಪಿಯು ರೀತಿಯ ಕ್ರಿಯಾತ್ಮಕತೆಯನ್ನು ಅರ್ಥಮಾಡಿಕೊಂಡರೆ ಅಥವಾ ಪರ್ಸನಲ್ ಕಂಪ್ಯೂಟರ್ ರೀತಿಯ ಕಾಂಪ್ಲೆಕ್ಸ್ ವ್ಯವಸ್ಥೆ ಮತ್ತು ಅದು ಕಾರಿನ ಉಪವ್ಯವಸ್ಥೆಗಳುನ್ನು ವಿಭಿನ್ನವಾಗಿ ಅರ್ಥಮಾಡಿಕೊಳ್ಳಲು ನನಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಮತ್ತು ಅದೇ ತರ್ಕವು ಅನ್ವಯಿಸುತ್ತದೆ ಮೊಬೈಲ್ ಫೋನ್ ಗಳನ್ನು ಅರ್ಥಮಾಡಿಕೊಳ್ಳಲು ಏರ್ ಕ್ರಾಫ್ಟ್ ನಿಯಂತ್ರಣಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹೀಗೆ ಆದ್ದರಿಂದ ಬಹಳಷ್ಟು ಕ್ರಾಸ್ ಡೊಮೇನ್ ಸಾಮಾನ್ಯತೆಯನ್ನು ಕಾಣಬಹುದು ಆದ್ದರಿಂದ ಇವು ನಾವು ಪರ್ಸನಲ್ ಕಂಪ್ಯೂಟರ್ ಗಳ ಉದಾಹರಣೆಯಿಂದ ತಯಾರಿಸುವ ಕೆಲವು ಸಾಮಾನ್ಯ ಅವಲೋಕನಗಳಾಗಿವೆ ಈಗ ನೈಸರ್ಗಿಕ ವ್ಯವಸ್ಥೆಯನ್ನು ಹೊಂದಿರುವ ಮುಂದಿನ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳೋಣ ಮತ್ತು ನಾವು ಸಸ್ಯಗಳ ರಚನೆ ನೋಡೋಣ ನಾನು ಸಸ್ಯಶಾಸ್ತ್ರಜ್ಞನಲ್ಲ ನಿಖರವಾಗಿ ನಾನು ಸಂಪೂರ್ಣ ಸಸ್ಯಶಾಸ್ತ್ರದ ಜ್ಞಾನವನ್ನು ನಿರೀಕ್ಷಿಸುವುದಿಲ್ಲ ಆದರೆ ಶಾಲೆಯಲ್ಲಿ ನಾವು ಅಧ್ಯಯನ ಮಾಡಿದ ಒಂದು ಸಸ್ಯವು ಪ್ರಾಥಮಿಕವಾಗಿ ಮೂರು ಭಾಗಗಳನ್ನು ಒಳಗೊಂಡಿದೆ ಎಂದು ನಾವೆಲ್ಲರೂ ಅರ್ಥಮಾಡಿಕೊಂಡಿದ್ದೇವೆ ನೆಲಕ್ಕೆ ಹೋಗುವ ಬೇರುಗಳು ಇರಬೇಕು ಸಾಮಾನ್ಯವಾಗಿ ಕಾಂಡ ಮತ್ತು ಎಲೆಗಳಿವೆ ಬೇರುಗಳು ಮಣ್ಣಿನಿಂದ ಪೋಷಣೆ ನೀರು ಖನಿಜಗಳನ್ನು ಹೀರಿಕೊಳ್ಳುತ್ತವೆ ಕಾಂಡವು ಮೂಲದಿಂದ ಎಲೆಗಳಿಗೆ ಒಯ್ಯುತ್ತದೆ ಮತ್ತು ಎಲೆಗಳು ಫೋಟೋಸಿಂಥೆಸಿಸ್ ಮಾಡಲು ನೀರು ಖನಿಜಗಳು ಮತ್ತು ಸೂರ್ಯನ ಕಿರಣಗಳನ್ನು ಬಳಸುತ್ತವೆ ಇದರಿಂದ ಆಹಾರವನ್ನು ತಯಾರಿಸಬಹುದು ಇವು ಮೂಲಭೂತ ಅಂಶಗಳು ಆಗಿವೆ ಹಾಗಾಗಿ ನಾನು ಸಸ್ಯವನ್ನು ಒಂದು ವ್ಯವಸ್ಥೆಯಾಗಿ ನೋಡಿದರೆ ಅವುಗಳ ಕ್ರಿಯಾತ್ಮಕತೆಯೊಂದಿಗೆ ಮುಖ್ಯ 3 ಉಪವ್ಯವಸ್ಥೆಗಳಾಗಿವೆ ಈಗ ಮತ್ತೆ ಹಾಗೆ ಪರ್ಸನಲ್ ಕಂಪ್ಯೂಟರ್ ಗಳ ಸಂದರ್ಭದಲ್ಲಿ ನಾವು ವಿಭಜಿಸಲು ಪ್ರಾರಂಭಿಸಬಹುದು ಮತ್ತು ಉಪವ್ಯವಸ್ಥೆಗಳನ್ನು ನೋಡಬಹುದು ಬೇರುಗಳು ಶಾಖೆಯ ಬೇರುಗಳನ್ನು ಹೊಂದಿವೆ ಅವು ಮಣ್ಣಿನ ಮೂಲಕ ಕವಲೊಡೆಯುತ್ತವೆ ಅವುಗಳ ಕೊನೆಯಲ್ಲಿ ರೂಟ್ ಹೇರ್ಸ್ ಗಳಿವೆ ರೂಟ್ ಹೇರ್ಸ್ ಕೊನೆಯಲ್ಲಿ ರೂಟ್ ಅಪೆಕ್ಸ್ ಮತ್ತು ರೂಟ್ ಕ್ಯಾಪ್ ಇವೆ ಆದ್ದರಿಂದ ಯಾವುದೇ ಬೇರುಗಳನ್ನು ಪಟ್ಟಿ ಮಾಡಿದಂತೆ ಸಾಮಾನ್ಯವಾಗಿ ನಾಲ್ಕು ವಿಭಿನ್ನ ಉಪವ್ಯವಸ್ಥೆಗಳನ್ನು ಒಳಗೊಂಡಿರುತ್ತದೆ ಎಂದು ಭಾವಿಸಬಹುದು ಪ್ರತಿಯಾಗಿ ಶಾಖೆಯ ಬೇರುಗಳು ಕೋಶಗಳ ಸಂಗ್ರಹವನ್ನು ಒಳಗೊಂಡಿರುತ್ತವೆ ಪ್ರತಿಯೊಂದು ಕೋಶವೂ ಕ್ಲೋರೊಪ್ಲಾಸ್ಟ್ ಮತ್ತು ನ್ಯೂಕ್ಲಿಯಸ್ ಒಳಗೊಂಡಿರುತ್ತದೆ ಮತ್ತು ಹೀಗೆ ಕೇವಲ ಕೆಲವು ಸ್ಥಳಗಳನ್ನು ಪ್ರತಿನಿಧಿ ಕಲ್ಪನೆಗೆ ವಿಸ್ತರಿಸಿದ್ದೇನೆ ನಾವು ಎಲ್ಲವನ್ನೂ ವಿಸ್ತರಿಸಿದರೆ ಅದು ನಿಜವಾಗಿಯೂ ಸಸ್ಯಶಾಸ್ತ್ರದಲ್ಲಿ ಒಂದು ಪ್ರಬಂಧವಾಗುತ್ತದೆ ಅದೇ ರೀತಿ ನಾವು ಎಲೆಗಳನ್ನು ನೋಡಿದರೆ ಅವು ಎಪಿಡರ್ಮಿಸ್ ಮೆಸೊಫಿಲ್ ಮತ್ತು ವಾಸ್ಕ್ಯುಲರ್ ಟಿಶ್ಯೂ ಗಳನ್ನು ವ್ಯಾಖ್ಯಾನಿಸುವ ಉಪವ್ಯವಸ್ಥೆಗಳಿಂದ ರೂಪುಗೊಳ್ಳುತ್ತವೆ ಕಾಂಡಗಳು ಮತ್ತು ಬಹು ಪದರಗಳಿಗೆ ಇದೇ ರೀತಿಯ ವಿಭಜನೆ ಸಾಧ್ಯ ಆದ್ದರಿಂದ ಇದು ಏನು ನಾವು ನೈಸರ್ಗಿಕ ವ್ಯವಸ್ಥೆಯಲ್ಲಿ ಕಂಡುಕೊಳ್ಳುತ್ತೇವೆ ಮತ್ತು ಇದನ್ನು ಹೇಗೆ ಕಾರ್ಯಗತಗೊಳಿಸಲಾಗಿದೆ ಎಂದು ನೋಡಿದರೆ ಬಿಲ್ಡಿಂಗ್ ಬ್ಲಾಕ್ ಗಳು ಕಡಿಮೆ ಎಂದು ನಾವು ಹೇಳುತ್ತೇವೆ ವಿಭಿನ್ನ ರೀತಿಯ ಜೀವಕೋಶಗಳು ಮತ್ತು ದ್ರವವನ್ನು ಸಾಗಿಸುವ ವೆಸ್ಸೆಲ್ ಗಳಿವೆ ಉಪವ್ಯವಸ್ಥೆಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ಸಾಗಿಸುತ್ತವೆ ನಾವು ಗಮನಿಸಬೇಕಾದ ವಿಷಯವೆಂದರೆ ನಾವು ಪರ್ಸನಲ್ ಕಂಪ್ಯೂಟರ್ ನಲ್ಲಿ ನೋಡಿದ ಬಹಳ ಸಾಮಾನ್ಯತೆ ಇದೆ ಅಂತಹ ಕಾಂಪ್ಲೆಕ್ಸ್ ವ್ಯವಸ್ಥೆಯಾದ ಪರ್ಸನಲ್ ಕಂಪ್ಯೂಟರ್ ಬಹಳ ಕಡಿಮೆ ಅಂತರ್ಸಂಪರ್ಕಗಳು ಮತ್ತು ಗೇಟ್ ಗಳಂತಹ ಬಿಲ್ಡಿಂಗ್ ಬ್ಲಾಕ್ಗಳು ಗಳನ್ನು ಹೊಂದಿದೆ ಅದೇ ರೀತಿ ಸಸ್ಯಗಳಂತಹ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಸಹ ಜೀವಕೋಶಗಳು ಮತ್ತು ವೆಸ್ಸೆಲ್ ಗಳ ವಿಷಯದಲ್ಲಿ ಮೂಲಭೂತವಾಗಿ ಕೆಲವೇ ಬಿಲ್ಡಿಂಗ್ ಬ್ಲಾಕ್ ಗಳನ್ನು ಹೊಂದಿದೆ ಈಗ ನಾನು ನಿಮ್ಮನ್ನು ಪರ್ಸನಲ್ ಕಂಪ್ಯೂಟರ್ ವಿಷಯದಲ್ಲಿ ಚರ್ಚಿಸಿದ ಅದೇ ಕ್ಯಾರೇಕ್ಟರೈಸೇಷನ್ ಚಾರ್ಟ್ ಗೆ ಹಿಂತಿರುಗಿಸುತ್ತೇನೆ ಒಂದೇ ಅಂಶಗಳ ಸೆಟ್ ಆದರೆ ನಾನು ಈ ಅಂಶಗಳನ್ನು ಈಗ ಸಸ್ಯ ವ್ಯವಸ್ಥೆಯ ಸಂದರ್ಭದಲ್ಲಿ ಓದುತ್ತೇನೆ ಇದು ಕ್ರಮಾನುಗತವಾಗಿದೆ ಎಂದು ನಾವು ಮತ್ತೆ ನೋಡಿದ್ದೇವೆ ಇದು ಸಸ್ಯವು ವಿವಿಧ ಹಂತದ ಅಬ್ಸ್ಟ್ರಾಕ್ಷನ್ ಯನ್ನು ಅತ್ಯುನ್ನತ ಮಟ್ಟ ಹೊಂದಿದೆ ನಂತರ ಬೇರುಗಳನ್ನು ಹೊಂದಿದ್ದು ಕಾಂಡಗಳು ಮತ್ತು ಎಲೆಗಳು ಶಾಖೆಯ ಬೇರುಗಳನ್ನು ಹೊಂದಿರುತ್ತವೆ ಆದ್ದರಿಂದ ಪ್ರತಿಪದರವನ್ನು ಮತ್ತೆ ಇನ್ನೊಂದರ ಮೇಲೆ ನಿರ್ಮಿಸಲಾಗಿದೆ ಜೀವಕೋಶಗಳು ಶಾಖೆಯ ಬೇರುಗಳನ್ನು ಶಾಖೆಯ ಬೇರುಗಳು ಬೇರುಗಳನ್ನು ರೂಪಿಸಲು ಹೋಗುವುದನ್ನು ನೀವು ನೋಡಬಹುದು ಒಂದು ವೇಳೆ ನೀವು ಶಾಖೆಯ ಬೇರುಗಳನ್ನು ನೋಡಿದರೆ ಅದು ಕೋಶಗಳನ್ನು ಬಳಸ ಬೇಕಾಗುತ್ತದೆ ಅದು ಅದರ ಮೇಲೆ ನಿರ್ಮಿಸಲ್ಪಟ್ಟಿದೆ ನೀವು ಶಾಖೆಯ ಬೇರುಗಳನ್ನು ನೋಡಿದರೆ ಅವು ಬೇರುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಈ ಉಪವ್ಯವಸ್ಥೆಗಳಲ್ಲಿ ಪ್ರತಿಯೊಂದನ್ನು ಎಲೆಯಂತೆ ಸ್ವತಂತ್ರವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಅವು ಸ್ಪಷ್ಟವಾದ ಸೆಪರೇಷನ್ ಆಫ್ ಕನ್ಸರ್ನ್ಸ್ ಯೊಂದಿಗೆ ಸ್ವತಂತ್ರವಾಗಿ ಕಾರ್ಯ ನಿರ್ವಹಿಸುತ್ತವೆ ಬೇರುಗಳು ಕಾರ್ಯನಿರ್ವಹಿಸುವ ವಿಧಾನವು ಎಲೆಯಲ್ಲಿ ಫೋಟೋಸಿಂಥೆಸಿಸ್ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿಲ್ಲ ಮತ್ತು ನಾವು ಎಲೆಯನ್ನು ಅಧ್ಯಯನ ಮಾಡುವಾಗ ನೀರು ಮತ್ತು ಖನಿಜಗಳನ್ನು ಬೇರುಗಳು ಹೀರಿಕೊಳ್ಳುವ ಆಸ್ಮೋಸಿಸ್ ಅನ್ನು ನಾವು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವ ಅಗತ್ಯವಿಲ್ಲ ಮತ್ತೆ ಒಟ್ಟಿಗೆ ನಾವು ಎಲೆಯನ್ನು ತೆಗೆದುಕೊಳ್ಳಬಹುದು ಒಂದು ಕಾಂಡವನ್ನು ಎತ್ತಿಕೊಳ್ಳಿ ನಾವು ಒಂದು ಸಸ್ಯವನ್ನು ಕಿತ್ತುಹಾಕಬಹುದು ಆದರೆ ನೀವು ಅವುಗಳನ್ನು ವ್ಯವಸ್ಥೆಯಲ್ಲಿ ಒಟ್ಟಿಗೆ ಸರಿಯಾಗಿ ಸೇರಿಸಿದಾಗ ಪರಸ್ಪರ ಲಿಂಕ್ ಮಾಡಿದ್ದರೆ ಈ ಘಟಕಗಳ ಸ್ವತಂತ್ರ ನಡವಳಿಕೆಗಿಂತ ಖಂಡಿತವಾಗಿಯೂ ದೊಡ್ಡದಾದ ಸಸ್ಯದ ಹೊರಹೊಮ್ಮುವ ನಡವಳಿಕೆಯನ್ನು ನೀವು ಕಾಣುತ್ತೀರಿ ಮತ್ತು ಕುತೂಹಲಕಾರಿಯಾಗಿ ನೈಸರ್ಗಿಕ ಪ್ರಪಂಚವು ಗಮನಾರ್ಹ ಪ್ರಮಾಣದ ಕ್ರಾಸ್ ಡೊಮೇನ್ ಸಾಮಾನ್ಯತೆಯನ್ನು ತೋರಿಸುತ್ತದೆ ಉದಾಹರಣೆಗೆ ಸಸ್ಯ ವ್ಯವಸ್ಥೆಗಳಿಗೆ ಸಮಾನಾಂತರವಾಗಿ ನಾವು ಪ್ರಾಣಿ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿದರೆ ಸಂತಾನೋತ್ಪತ್ತಿ ವ್ಯವಸ್ಥೆಗಳಂತಹ ಜೀರ್ಣಕಾರಿ ವ್ಯವಸ್ಥೆಗಳಂತಹ ಉಸಿರಾಟದ ವ್ಯವಸ್ಥೆಗಳಂತಹ ಮತ್ತು ಹೀಗೆ ವಿಭಿನ್ನ ಕಥಾವಸ್ತುವಿನ ವ್ಯವಸ್ಥೆಗಳ ಹೋಲಿಕೆ ನಾವು ಕಂಡುಕೊಳ್ಳುತ್ತೇವೆ ನಾವು ಅದನ್ನು ವಿಭಜಿಸುತ್ತಲೇ ಇರಬಹುದು ಆದರೆ ನಾವು ಮೂಲ ಬಿಲ್ಡಿಂಗ್ ಬ್ಲಾಕ್ ಗಳಿಗೆ ಹೋದಾಗ ಅವು ಮತ್ತೆ ಕೋಶಗಳಾಗಿವೆ ಆದ್ದರಿಂದ ಜೀವಕೋಶಗಳು ಭಿನ್ನವಾಗಿರುತ್ತವೆ ಅವು ವಿಭಿನ್ನ ರೀತಿಯ ಜೀವಕೋಶಗಳು ಪ್ರಾಣಿ ಕೋಶಗಳು ಕೆಲವು ಗುಣಗಳನ್ನು ಹೊಂದಿವೆ ಸಸ್ಯ ಕೋಶಗಳನ್ನು ವಿಭಿನ್ನ ಗುಣಲಕ್ಷಣಗಳು ಹೊಂದಿವೆ ಆದರೆ ಮೂಲಭೂತ ಭಾಗವೆಂದರೆ ಅವು ನಿರ್ವಿವಾದವಾಗಿ ಇವು ಜೀವಕೋಶಗಳಾಗಿವೆ ಅವುಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಪರಿಣಾಮ ಆದ್ದರಿಂದ ಡೊಮೇನ್ ನಾದ್ಯಂತ ಪರ್ಸನಲ್ ಕಂಪ್ಯೂಟರ್ ನ ಸಂದರ್ಭದಲ್ಲಿ ನಾವು ನೋಡಿದಂತೆ ಇಲ್ಲಿ ಮತ್ತೆ ಸಾಮಾನ್ಯತೆಯನ್ನು ಕಾಣುತ್ತೇವೆ ಆದ್ದರಿಂದ ನಾವು ಮುಂದುವರಿದು ಮತ್ತು ಸಾಮಾಜಿಕ ಆಡಳಿತ ವ್ಯವಸ್ಥೆಯ ಮೂರನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವೆಲ್ಲರೂ ಭಾರತದಲ್ಲಿದ್ದೇವೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರುವುದರಿಂದ ನಾನು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ನೀವು ಅದನ್ನು ಇಡೀ ವ್ಯವಸ್ಥೆಯಾಗಿ ತೆಗೆದುಕೊಂಡು ವಿಶ್ಲೇಷಿಸಲು ಪ್ರಯತ್ನಿಸಿದರೆ ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ನೋಡುತ್ತೇವೆ ಅವುಗಳನ್ನು ಸಿಎಫ್ಟಿಐ ಗಳಂತಹ ಸಂಸ್ಥೆಗಳು ಕೇಂದ್ರೀಯವಾಗಿ ಧನಸಹಾಯದ ತಾಂತ್ರಿಕ ದೃಷ್ಟಿಯಿಂದ ಗಮನಾರ್ಹವಾಗಿ ವಿಂಗಡಿಸಲಾಗಿದೆ ಎಂದು ನೀವು ಕಾಣಬಹುದು ನಂತರ ಉನ್ನತ ಶಿಕ್ಷಣವನ್ನು ನಿಯಂತ್ರಿಸುವ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಅಥವಾ ಎಐಸಿಟಿಇ ಮುಂತಾದ ಶಿಕ್ಷಣ ಸಂಸ್ಥೆಗಳಿವೆ ಮತ್ತು ಸಿಬಿಎಸ್ಇ ಐಸಿಎಸ್ಇ ಇವು ಶಾಲಾ ಶಿಕ್ಷಣವನ್ನು ನಿಯಂತ್ರಿಸುತ್ತಾರೆ ಈಗ ನೀವು ನೋಡಿದರೆ ಈ ಯಾವುದೇ ಒಂದು ನಿರ್ದಿಷ್ಟವಾಗಿ ಸಿಎಫ್ಟಿಐ ಗೆ ನೀವು ಸಿಎಫ್ಟಿಐ ಐಐಟಿ ಸಿಎಫ್ಟಿಐ ನಂತಿದೆ ಸಿಎಫ್ಟಿಐ ಎಂದು ನೀವು ಕಾಣಬಹುದು ನೀವು ವಿವಿಧ ಇಲಾಖೆಗಳು ಗ್ರಂಥಾಲಯಗಳು ಕ್ರೀಡಾಂಗಣ ಸಭಾಂಗಣ ಮತ್ತು ಮುಂತಾದವುಗಳನ್ನು ಕಾಣಬಹುದು ಪ್ರತಿಯೊಂದು ಇಲಾಖೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿ ಇರುತ್ತಾರೆ ಅದೇ ರೀತಿ ನೀವು ಯುಜಿಸಿ ಗೆ ಹೋಗಿ ವಿಭಜಿಸಲು ಪ್ರಾರಂಭಿಸಿದರೆ ನೀವು ವಿಶ್ವವಿದ್ಯಾಲಯಗಳನ್ನು ಕಾಣುತ್ತೀರಿ ವಿಶ್ವವಿದ್ಯಾಲಯಗಳು ಕಾಲೇಜು ಗಳನ್ನು ಹೊಂದಿರುತ್ತದೆ ಕಾಲೇಜು ಗಳು ಇಲಾಖೆಗಳನ್ನು ಹೊಂದಿವೆ ಇಲಾಖೆಗಳು ವಿದ್ಯಾರ್ಥಿಗಳನ್ನು ಹೊಂದಿವೆ ಮತ್ತು ಹೀಗೆ ಸಿಬಿಎಸ್ಇ ಶಾಲೆಗಳನ್ನು ಹೊಂದಿದೆ ಶಾಲೆಗಳು ವಿದ್ಯಾರ್ಥಿಗಳನ್ನು ಹೊಂದಿವೆ ಆಟದ ಮೈದಾನಗಳು ಹೀಗೆ ಆದ್ದರಿಂದ ಮತ್ತೆ ನಾವು ಅದನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡುತ್ತೇವೆ ನಾವು ರಾಜಕೀಯ ಆಡಳಿತ ಸ್ವಭಾವ ಮತ್ತೊಂದು ಕಡೆ ನೋಡುತ್ತೇವೆ ಅದು ನಿಜವಾಗಿಯೂ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆಯನ್ನು ನೋಡುತ್ತೇವೆ ಮತ್ತೆ ಆದರೆ ಅದು ಅದೇ ರೀತಿಯ ಕ್ರಮಾನುಗತ ಅದೇ ರೀತಿಯ ಸಿಸ್ಟಮ್ ಉಪವ್ಯವಸ್ಥೆಯನ್ನು ತೋರಿಸುತ್ತದೆ ಅಸ್ತಿತ್ವದಲ್ಲಿರುವ ವಿಭಜನೆ ತೋರಿಸುತ್ತದೆ ಬಿಲ್ಡಿಂಗ್ ಬ್ಲಾಕ್ ಗಳು ಬಹಳಷ್ಟಿವೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವು ಬಿಲ್ಡಿಂಗ್ ಬ್ಲಾಕ್ ಗಳಿವೆ ಜ್ಞಾನ ವಿತರಣೆಯು ಜನರು ಹೇಗೆ ಕಲಿಸುತ್ತಾರೆ ಒಂದು ಜ್ಞಾನವು ಹೇಗೆ ಎಂದು ಪರೀಕ್ಷಿಸುವುದು ಪರಿಶೀಲಿಸಲಾಗಿದೆ ಮತ್ತು ಜನರು ಈ ಸಂಸ್ಥೆಗಳಿಗೆ ಹೇಗೆ ಸೇರಿದರು ಮತ್ತು ಅವರು ಹೇಗೆ ಪದವಿ ಪಡೆಯುತ್ತಾರೆ ಮತ್ತು ಈ ಸಂಸ್ಥೆಯಿಂದ ಹೊರಗೆ ಹೋಗುತ್ತಾರೆ ಈ ಎಲ್ಲಾ ಸಂಸ್ಥೆಗಳು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ನೀವು ಗಮನಿಸಿದರೆ ಈ ನಿರ್ದಿಷ್ಟ ಬಿಲ್ಡಿಂಗ್ ಬ್ಲಾಕ್ ಗಳನ್ನು ನಮ್ಮ ಪರಿಣತಿಗೊಳಿಸುವುದನ್ನು ವ್ಯಾಖ್ಯಾನಿಸುವುದರ ಮೇಲೆ ಇದು ಆಧಾರಿತವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ನಂತರ ನೀವು ಈ ವ್ಯವಸ್ಥೆಗಳನ್ನು ನಿರ್ಮಿಸಲು ವಿಭಿನ್ನ ವ್ಯತ್ಯಾಸಗಳು ಷರತ್ತುಗಳನ್ನು ಸೇರಿಸುತ್ತೀರಿ ಆದ್ದರಿಂದ ನಾವು ವ್ಯಾಖ್ಯಾನಿಸುತ್ತಿರುವ ಅದೇ ಸ್ಲೈಡ್ ನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಗುಣಲಕ್ಷಣಗಳಿಗೆ ಶಿಕ್ಷಣ ವ್ಯವಸ್ಥೆಯ ದೃಷ್ಟಿಯಿಂದ ಹಿಂತಿರುಗುತ್ತೇವೆ ಆದ್ದರಿಂದ ಮತ್ತೆ ಉನ್ನತ ಮಟ್ಟದ ಅಬ್ಸ್ಟ್ರಾಕ್ಷನ್ ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆಯಾಗಿದೆ ಅದರ ಕೆಳಗೆ ನಾವು ಸಿಎಫ್ಟಿಐ ಮತ್ತು ಯುಜಿಸಿ ಮತ್ತು ಎಲ್ಲವನ್ನು ಹೊಂದಿದ್ದೇವೆ ಮತ್ತು ನಂತರ ಸೂಕ್ತವಾದವುಗಳನ್ನು ಹೊಂದಿದ್ದೇವೆ ಉದಾಹರಣೆಗೆ ಇಲಾಖೆಗಳು ಕಾಲೇಜು ಗಳನ್ನು ನಿರ್ಮಿಸುತ್ತವೆ ಕಾಲೇಜು ಗಳು ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸುತ್ತವೆ ಎಂದು ನಾವು ನಿರ್ದಿಷ್ಟವಾಗಿ ಗಮನಿಸಿದರೆ ಆದ್ದರಿಂದ ನೀವು ಕಾಲೇಜು ಗಳನ್ನು ನೋಡಿದರೆ ಅದನ್ನು ಇಲಾಖೆಗಳ ಪದರಕ್ಕೆ ಅನುಗುಣವಾಗಿ ನಿರ್ಮಿಸಲಾಗಿದೆ ಮತ್ತು ಕಾಲೇಜು ಗಳು ವಿಶ್ವವಿದ್ಯಾಲಯದ ಪದರವನ್ನು ನಿರ್ಮಿಸಲಾಗಿದೆ ಆದ್ದರಿಂದ ನಾವು ನೋಡಿದ ರೀತಿಯ ರಚನೆ ಪರ್ಸನಲ್ ಕಂಪ್ಯೂಟರ್ ಮತ್ತು ವ್ಯವಸ್ಥೆ ಮತ್ತು ಸಸ್ಯ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡುತ್ತೇವೆ ಈ ವ್ಯವಸ್ಥೆಗಳನ್ನು ಸ್ವತಂತ್ರವಾಗಿ ಅರ್ಥಮಾಡಿಕೊಳ್ಳಬಹುದು ಇಲಾಖೆ ಮತ್ತು ಗ್ರಂಥಾಲಯ ಒಟ್ಟಾಗಿ ಕಾರ್ಯನಿರ್ವಹಿಸ ಬೇಕಾಗಿದೆ ಸೆಪರೇಷನ್ ಆಫ್ ಕನ್ಸರ್ನ್ಸ್ ಇದೆ ಆದರೆ ಒಂದು ಇಲಾಖೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದು ತನ್ನ ತರಗತಿಗಳು ಮತ್ತು ಪರೀಕ್ಷೆಗಳನ್ನು ನಡೆಸುತ್ತದೆ ಮತ್ತು ಅದು ಪುಸ್ತಕಗಳ ಅವಶ್ಯಕತೆ ಪುಸ್ತಕಗಳ ವಿತರಣೆಯನ್ನು ಮತ್ತು ಮುಂತಾದವುಗಳನ್ನು ಹೊಂದಿರುವ ಗ್ರಂಥಾಲಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ ಮತ್ತು ಪ್ರತಿಯಾಗಿ ಆದ್ದರಿಂದ ಅವರು ಎನ್ ಕೆ ಎನ್ ನಂತಹ ಸಾಮಾನ್ಯ ಸೇವೆಗಳನ್ನು ಸಂಸ್ಥೆಗಳ ಅನೇಕ ಇಲಾಖೆಗಳ ನಡುವೆ ಲಭ್ಯವಿದೆ ಆದರೆ ಅವುಗಳು ಒಂದೇ ಆಗಿರುತ್ತವೆ ಅವರು ಒಂದೇ ದೂರವಾಣಿಯ ವ್ಯವಸ್ಥೆ ಬಳಸುತ್ತಾರೆ ಮತ್ತು ಅಂತಿಮವಾಗಿ ಅವರು ಹೊರಹೊಮ್ಮುವ ನಡವಳಿಕೆಯನ್ನು ಪ್ರದರ್ಶಿಸಬೇಕು ನಾವು ಗ್ರಂಥಾಲಯವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಾಗ ಇಲಾಖೆ ಪ್ರತ್ಯೇಕವಾಗಿ ಅಥವಾ ಆಟದ ಮೈದಾನ ಪ್ರತ್ಯೇಕವಾಗಿ ನಮಗೆ ಕೆಲವು ಕ್ರಿಯಾತ್ಮಕತೆಗಳಿವೆ ಆದರೆ ನೀವು ಅವುಗಳನ್ನು ಒಟ್ಟಿಗೆ ಸೇರಿಸಿದಾಗ ನಮ್ಮಲ್ಲಿ ದೊಡ್ಡದಾದ ಕ್ರಿಯಾತ್ಮಕತೆಯನ್ನು ಹೊಂದಿರುವ ಕಾಲೇಜು ಆಗುತ್ತದೆ ನೀವು 100 ಕಾಲೇಜು ಗಳನ್ನು ಒಂದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸೇರಿಸಿದಾಗ ನಾವು ಸಾಂಪ್ರದಾಯಿಕ ನಡವಳಿಕೆಯನ್ನು ಹೊಂದಿದ್ದೇವೆ ಮತ್ತು ಖಂಡಿತವಾಗಿಯೂ ಕ್ರಾಸ್ ಡೊಮೇನ್ ಕ್ರಿಯಾತ್ಮಕತೆಯ ದೃಷ್ಟಿಯಿಂದಲೂ ನಾವು ವಿಭಿನ್ನ ಪದ್ಧತಿಗಳು ಶಿಕ್ಷಣ ವ್ಯವಸ್ಥೆಯಲ್ಲಿರುವ ವಿಭಿನ್ನ ಗುಣಲಕ್ಷಣಗಳನ್ನು ಸಹ ಹಲವಾರು ಇತರರು ಆನಂದಿಸುತ್ತಾರೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಉದಾಹರಣೆಗೆ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ರಜೆ ನೀತಿಯು ಸಾರ್ವಜನಿಕ ವಲಯದ ಘಟಕಗಳ ಪಿ ಎಸ್ ಯು ಶಿಕ್ಷಕರ ಮತ್ತು ಸಿಬ್ಬಂದಿಗಳ ರಜೆ ನೀತಿಗೆ ಹೋಲುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಉದಾಹರಣೆಗಳಿಂದ ನಾವು ತೀರ್ಮಾನಿಸಲು ಬಯಸುವುದು ಇಲ್ಲಿ ಸಂಪೂರ್ಣ ಹೋಲಿಕೆಗಳಿವೆ ಈ ಎಲ್ಲಾ ರೀತಿಯ ವ್ಯವಸ್ಥೆಗಳ ನಡುವೆ ಅವು ಮಾನವ ನಿರ್ಮಿತವಾಗಿದೆಯೆ ಎಂದು ಲೆಕ್ಕಿಸದೆ ಅವು ನೈಸರ್ಗಿಕ ಅವು ಸಾಮಾಜಿಕ ಅಥವಾ ಇತರ ರೀತಿಯವುಗಳಾಗಿವೆ ಆದ್ದರಿಂದ ಪ್ರತಿಯೊಂದು ವ್ಯವಸ್ಥೆಯು ಕೆಲವು ಪ್ರಿಮಿಟಿವ್ ಬಿಲ್ಡಿಂಗ್ ಬ್ಲಾಕ್ ಗಳು ಪರ್ಸನಲ್ ಕಂಪ್ಯೂಟರ್ ಸಸ್ಯ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಎಲ್ಲವನ್ನೂ ಒಟ್ಟಿಗೆ ಸೇರಿಸುವಾಗವ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಕ್ರಮಾನುಗತವಾಗಿವೆ ಮತ್ತು ಅವು ಮಾನವ ನಿರ್ಮಿತ ವ್ಯವಸ್ಥೆಯೇ ಎಂಬುದರ ಸ್ವತಂತ್ರವಾಗಿರುವ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ ಇದು ನೈಸರ್ಗಿಕ ಸಿಸ್ಟಮ್ ಅಥವಾ ಯಾವುದೇ ರೀತಿಯ ವ್ಯವಸ್ಥೆ ಕಾಂಪ್ಲೆಕ್ಸ್ ವ್ಯವಸ್ಥೆಯು ಸಾಮಾನ್ಯವಾಗಿ ಈ ಗುಣಲಕ್ಷಣಗಳನ್ನು ತೋರಿಸುತ್ತದೆ ಆದ್ದರಿಂದ ಇವು ನಿಮ್ಮ ಸುಲಭ ಉಲ್ಲೇಖಕ್ಕಾಗಿ ಎಲ್ಲಾ ತತ್ಕ್ಷಣದ ಸಂಗ್ರಹವಾಗಿದೆ ಮತ್ತು ನನ್ನ ಬಳಿ ಕೆಲವು ಹೆಚ್ಚುವರಿ ಸಹ ಇಲ್ಲಿ ಸೇರಿಸಲಾಗಿದೆ ಆದರೆ ನಾನು ಸ್ವಚ್ ಗೊಳಿಸುತ್ತೇನೆ ಮತ್ತು ನಿಮಗೆ ತೋರಿಸುತ್ತೇನೆ ವಿಭಿನ್ನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ರಚನೆಯ ಈ ಕಿರು ಅಧ್ಯಯನದಿಂದ ನಾವು ಮಾಡಲು ಬಯಸುವುದು ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವ ವ್ಯವಸ್ಥೆಗಳು ಶ್ರೇಣೀಕೃತವಾಗಿವೆ ಇದು ನಾವು ಮಾಡುವ ಪ್ರಮುಖ ಅವಲೋಕನ ಆಗಿದೆ ಮತ್ತು ಇದು ಅಬ್ಸ್ಟ್ರಾಕ್ಷನ್ ಮಟ್ಟಗಳ ಅನೇಕ ಪದರಗಳನ್ನು ಹೊಂದಿದೆ ಮತ್ತು ಅಬ್ಸ್ಟ್ರಾಕ್ಷನ್ ನ ಎಬಿಎಸ್ ಮಟ್ಟಗಳು ಪರಸ್ಪರ ಸಂಬಂಧ ಹೊಂದಿದೆ ಪ್ರತಿಯೊಂದು ಹಂತವು ಉನ್ನತ ಮಟ್ಟವನ್ನು ಬೆಂಬಲಿಸುತ್ತದೆ ಮತ್ತು ಕೆಳಮಟ್ಟದಿಂದ ಬೆಂಬಲಿತವಾಗಿದೆ ಪ್ರತಿಮಟ್ಟವನ್ನು ಸ್ವಂತವಾಗಿ ಅರ್ಥಮಾಡಿಕೊಳ್ಳಬಹುದು ಒಂದು ಹಂತದ ವಿಭಿನ್ನ ಘಟಕಗಳು ಪ್ರತ್ಯೇಕ ಕಾಳಜಿಗಳನ್ನು ಹೊಂದಿದ್ದು ಅದನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡಬಹುದಾದ ಪ್ರತಿ ಹಂತವನ್ನು ಒಟ್ಟುಗೂಡಿಸಿ ಮುಂದಿನ ಹಂತಕ್ಕೆ ದೊಡ್ಡ ಕಾರ್ಯವನ್ನು ನಿರ್ಮಿಸುತ್ತದೆ ಮತ್ತು ಬಹಳಷ್ಟು ಈ ವ್ಯವಸ್ಥೆಗಳ ವಿಷಯದಲ್ಲಿ ಕ್ರಾಸ್ ಡೊಮೇನ್ ಸಾಮಾನ್ಯತೆಗಳಿವೆ ಆದ್ದರಿಂದ ನಾವು ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ನಿಭಾಯಿಸುತ್ತೇವೆ ಎಂಬ ಸಮಸ್ಯೆಯೊಂದಿಗೆ ಪ್ರಾರಂಭಿಸಿದ್ದೇವೆ ವಾಸ್ತವವಾಗಿ ಮತ್ತು ಕಾಂಪ್ಲೆಕ್ಸ್ ಸಿಸ್ಟಮ್ ಅನ್ನು ವಿಶ್ಲೇಷಿಸಲು ಮುಂದುವರಿಯಲು ಇದು ನಮ್ಮ ಮೊದಲ ಹೆಜ್ಜೆಯಾಗಿದೆ ಮತ್ತು ಕೆಲವು ಉದಾಹರಣೆಗಳ ಮೂಲಕ ನಾವು ವಿಶ್ಲೇಷಿಸುತ್ತೇವೆ ಮತ್ತು ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ನಿಜಕ್ಕೂ ಕಾಂಪ್ಲೆಕ್ಸ್ ಆಗಿವೆ ಎಂಬ ತೀರ್ಮಾನಕ್ಕೆ ಬರುತ್ತೇವೆ ಆದರೆ ಅವು ಸಾಕಷ್ಟು ಸಾಮಾನ್ಯ ಗುಣಲಕ್ಷಣಗಳನ್ನು ತೋರಿಸುತ್ತವೆ ಆದ್ದರಿಂದ ನಾವು ತಂತ್ರಗಳನ್ನು ನಿರ್ಮಿಸಿದರೆ ಈ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಹೆಚ್ಚಿನ ವಿಶ್ಲೇಷಣೆಯನ್ನು ನಿರ್ಮಿಸಿದರೆ ಈ ಗುಣಲಕ್ಷಣಗಳು ನಂತರ ಹೊಸ ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಈ ಉದ್ದೇಶದಿಂದ ನಾವು ಈ ಎಲ್ಲಾ ಅವಲೋಕನಗಳನ್ನು ಅತ್ಯಂತ ಸಂಕ್ಷೇಪವಾಗಿ ತಿಳಿಸಲು ಮುಂದುವರಿಯುತ್ತೇವೆ ಮತ್ತು ಇದನ್ನು ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ 5 ಗುಣಲಕ್ಷಣಗಳು ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಕಾಂಪ್ಲೆಕ್ಸ್ ವ್ಯವಸ್ಥೆಯು ಕ್ರಮಾನುಗತ ರಚನೆ ಹೊಂದಿರುತ್ತದೆ ಮತ್ತು ಈ ಕ್ರಮಾನುಗತವು ನೇರವಾಗಿ ವ್ಯಾಖ್ಯಾನಿಸಲಾದ ಪ್ರಿಮಿಟಿವ್ ನಲ್ಲಿ ಕೊನೆಗೊಳ್ಳುತ್ತದೆ ಈಗ ಯಾವುದು ಪ್ರಿಮಿಟಿವ್ ಮತ್ತು ಯಾವುದು ಪ್ರಿಮಿಟಿವ್ ಅಲ್ಲ ಎಂಬುದು ಒಂದು ವ್ಯಕ್ತಿನಿಷ್ಠ ನಿರ್ಧಾರ ಈ ಘಟಕಗಳ ನಡುವೆ ಕಾಳಜಿಯನ್ನು ಬಲವಾಗಿ ಬೇರ್ಪಡಿಸುವುದು ಇರುತ್ತದೆ ಡೊಮೇನ್ ಗಳಾದ್ಯಂತ ಹೋಲಿಕೆಗಳಿವೆ ಆದ್ದರಿಂದ ಡೊಮೇನ್ ಗಳಲ್ಲಿ ಸಂಭವಿಸುವ ಸಾಮಾನ್ಯ ಮಾದರಿಗಳಿವೆ ಮತ್ತು ಅಂತಹ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಸಂಪೂರ್ಣ ಅಭಿವೃದ್ಧಿಯು ಪುನರಾವರ್ತಿತ ಪುನರಾವರ್ತನೆಯ ಪರಿಷ್ಕರಣೆ ಪ್ರಕ್ರಿಯೆಯ ಮೂಲಕ ಆಗಬೇಕು ಆದ್ದರಿಂದ ಪ್ರತಿ ಹಂತದಲ್ಲೂ ನಾವು ಕೆಲವು ಮಧ್ಯಂತರ ರೂಪಗಳನ್ನು ಹೊಂದಿರಬೇಕು ಆದ್ದರಿಂದ ನಾವು ಮಾತನಾಡಿದ ಕ್ರಮಾನುಗತ ವ್ಯವಸ್ಥೆಯನ್ನು ತ್ವರಿತವಾಗಿ ವಿವರಿಸಲು ನಾವು ಈ ಮಾಡ್ಯೂಲ್ನ ಆರಂಭದಲ್ಲಿ ಮಾತನಾಡುತ್ತಿದ್ದೇವೆ ನಾವು ಈ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಅವು ಪರಸ್ಪರ ಸಂಬಂಧ ಹೊಂದಿರುವ ಉಪವ್ಯವಸ್ಥೆಗಳು ಉಪ ಉಪವ್ಯವಸ್ಥೆಗಳು ಮತ್ತು ಹೀಗೆ ಸೇರಿವೆ ಮತ್ತು ಕೆಳಭಾಗದಲ್ಲಿ ಅವು ಪ್ರಾಥಮಿಕ ಘಟಕಗಳನ್ನು ಹೊಂದಿವೆ ಮತ್ತು ಅದು ಅಗತ್ಯವೇ ಎಂದು ನೀವು ಪ್ರಶ್ನಿಸಬಹುದು ಎಲ್ಲಾ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಕ್ರಮಾನುಗತ ಸ್ವರೂಪದಲ್ಲಿರುತ್ತವೆ ಮತ್ತು ಈ ನಡವಳಿಕೆಯನ್ನು ತೋರಿಸುತ್ತವೆ ಎಂದು ನಾವು ಈಗ ಅರ್ಥಮಾಡಿಕೊಳ್ಳಬಹುದು ವಾಸ್ತವವೆಂದರೆ ನಾವು ಅಧ್ಯಯನ ಮಾಡುವ ಕಾಂಪ್ಲೆಕ್ಸ್ ಉಪವ್ಯವಸ್ಥೆಗಳು ಈ ನಡವಳಿಕೆಯನ್ನು ತೋರಿಸುತ್ತವೆ ಅಥವಾ ನಾವು ಇದನ್ನು ವಿಭಿನ್ನವಾಗಿ ಹಾಕಬಹುದು ನಾವು ಅಧ್ಯಯನ ಮಾಡಬಹುದಾದ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಮಾತ್ರ ಈ ಕ್ರಮಾನುಗತ ಇರುವಲ್ಲಿ ಸಾಫ್ಟ್ವೇರ್ ಸಿಸ್ಟಮ್ ಅನ್ನು ಸ್ಥಾಪಿಸುವ ಬಗ್ಗೆ ಯೋಚಿಸಲು ಪ್ರಯತ್ನಿಸಿ ಆದ್ದರಿಂದ ಇದು ನಮ್ಮ ಮೂಲ ಊಹೆಯಾಗಿದೆ ಕ್ರಮಾನುಗತವು ಒಂದು ರೀತಿಯ ಮೂಲ ರೇಖೆಯಾಗಿದೆ ಇದು ಕಾಂಪ್ಲೆಕ್ಸ್ ವ್ಯವಸ್ಥೆಯ ಅಡಿಪಾಯದ ಭಾಗವಾಗಿದ್ದು ಉಳಿದ 4 ಗುಣಲಕ್ಷಣಗಳನ್ನು ನಿರ್ಮಿಸಲಾಗಿದೆ